ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 11 ನೇ ಪಾಠಕ್ಕೆ ಸುಸ್ವಾಗತ ಬಿಪ್ಲ್ಯಾಬ್ ದತ್ತಾ Dr Biplab Datta ಮತ್ತು ಇವು ನನ್ನ ಸಂಪರ್ಕ ವಿವರಗಳಾಗಿವೆ ಆದ್ದರಿಂದ ಒಮ್ಮೆ ನೀವು ಪಾಠವನ್ನು ಓದಿದ ಮೇಲೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ದಯವಿಟ್ಟು ನನಗೆ ಬರೆಯಿರಿ ನಾನು ನಿಮಗೆ ಸಾಧ್ಯವಾದಷ್ಟು ಪ್ರತಿಕ್ರಿಯಿಸುತ್ತೇನೆ ಈ ಪಾಠದಲ್ಲಿ ನಾವು ಮಾರ್ಕೆಟಿಂಗ್ ಅವಕಾಶಗಳ ಅನ್ವೇಷಣೆ ಭಾಗ ಎರಡನ್ನು ಚರ್ಚಿಸೋಣ ಆದ್ದರಿಂದ ನಾವು ಈ ಮೊದಲಿನ ಪಾಠದಲ್ಲಿ ಎಸ್ ಡಬ್ಲ್ಯೂ ಒ ಟಿ ವಿಶ್ಲೇಷಣೆ ಮತ್ತು ಟಿ ಒ ಡಬ್ಲ್ಯೂಮ್ಯಾಟ್ರಿಕ್ಸ್ ಅನ್ನು ಚರ್ಚಿಸಿದ್ದೇವೆ ಈಗ ನಾವು ಪರಿಸರದಲ್ಲಿನ ಅವಕಾಶಗಳನ್ನು ಹೇಗೆ ನೋಡಬೇಕು ಎoಬುದನ್ನು ನೋಡೋಣ ಅವಕಾಶಗಳಿಗಾಗಿ ಹುಡುಕಾಟ ಸೇವೆಗಳ ಮಾರ್ಕೆಟಿಂಗ್ ಅವಕಾಶಗಳಿಗಾಗಿ ಹೇಗೆ ಅನ್ವೇಷಿಸಬೇಕು ಎಂಬುದನ್ನು ಈಗ ಚರ್ಚಿಸೋಣ ಸುಶೀಲ್ ವಿಷಯವನ್ನು ತೆಗೆದುಕೊಳ್ಳಿ ಅವರು ಈಗ 5 ವರ್ಷಗಳಿಂದ ಆಟೋಮೊಬೈಲ್ ಮಾರಾಟಗಾರರ ಸೇವಾ ವಿಭಾಗದಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಹಿಂದೆ ಅವರು ಈ ವಿಭಾಗದಲ್ಲಿ ಮೆಕ್ಯಾನಿಕ್ ಆಗಿದ್ದರು ಅವರು ಸಂಭವನೀಯ ಅವಕಾಶವನ್ನು ಕಂಡರು ತನ್ನ ಕಾರ್ಯಾಗಾರಕ್ಕೆ ಬರುವ ಹೆಚ್ಚು ಹೆಚ್ಚು ವಾಹನಗಳಲ್ಲಿ ಹೆಚ್ಚಿನವು ಹೈಬ್ರಿಡ್ ಇಂಧನ ವಿದ್ಯುತ್ ಎಂಜಿನ್ಗಳಾಗಿವೆ ಎಂದು ಕಂಡಿರಿವುದಾಗಿ ಅವನು ತನ್ನ ಸಹೋದರಿಗೆ ಹೇಳಿದನು ಇಂದಿನಿಂದ 3 ವರ್ಷಗಳ ನಂತರ 30 ರಿಂದ 40 ರಷ್ಟು ವಾಹನ ಮಾರಾಟವು ಹೈಬ್ರಿಡ್ ವಿಧವಾಗಿರುತ್ತದೆ ಎಂದು ಅಂದಾಜಿಸಲಾಗಿದೆ ಇತ್ತೀಚೆಗೆ ಆಟೋಮೋಟಿವ್ ದೈತ್ಯ ಮಹೀಂದ್ರಾ ಮತ್ತು ಮಹೀಂದ್ರಾ ಬೆಂಗಳೂರು ಮೂಲದ ಎಲೆಕ್ಟ್ರಿಕ್ ಕಾರು ತಯಾರಕರಾದ ರೇವಾವನ್ನು ಖರೀದಿಸಿತು ಹೈಬ್ರಿಡ್ ವಾಹನದಲ್ಲಿನ ಸರ್ಕ್ಯೂಟ್ ಮತ್ತು ವ್ಯವಸ್ಥೆಗಳು ಹೈಬ್ರಿಡ್ ಅಲ್ಲದ ಒಂದಕ್ಕಿಂತ ಭಿನ್ನವಾಗಿವೆ ಮತ್ತು ಹೆಚ್ಚಿನ ಯಂತ್ರಶಾಸ್ತ್ರವು ಪ್ರಸ್ತುತ ತಂತ್ರಜ್ಞಾನವನ್ನು ಚೆನ್ನಾಗಿ ತಿಳಿದಿಲ್ಲ ಈಗ ಸುಶೀಲ್ ಅವರು ಹೈಬ್ರಿಡ್ ಕಾರ್ ಸೇವಾ ಕೇಂದ್ರ ಎಂಬ ಕಾರ್ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಬಹುದೆಂದು ಭಾವಿಸಿದರು ಸುಶೀಲ್ ಹೊಸ ಅವಕಾಶವನ್ನು ಕಂಡುಕೊಂಡರು ನಾವು ಒಂದನ್ನು ಕಂಡುಹಿಡಿಯಬಹುದೇ ಹುಡುಕಬೇಕಾದ ಕೆಲವು ಸ್ಥಳಗಳನ್ನು ಕೆಳಗೆ ನೀಡಲಾಗಿದೆ ನಾವು ಎಲ್ಲಿ ಅವಕಾಶಗಳನ್ನು ಪಡೆಯಬಹುದು ಕೆಲವುಗಳಲ್ಲಿ ಮೊದಲನೆಯದು ಉದ್ಯಮದ ಪ್ರವೃತ್ತಿ ವರದಿಗಳನ್ನು ಓದುವುದು ಅದು ಹೊಸ ಆವಿಷ್ಕಾರಗಳು ಆವಿಷ್ಕಾರಗಳು ಮತ್ತು ಉದ್ಯಮದಲ್ಲಿನ ಪ್ರವೃತ್ತಿಗಳನ್ನು ಬಹಿರಂಗಪಡಿಸುತ್ತದೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಜೈವಿಕ ತಂತ್ರಜ್ಞಾನ ನ್ಯಾನೊತಂತ್ರಜ್ಞಾನ ಸೌರ ಕೋಶಗಳು ಆಹಾರ ಮತ್ತು ಪೋಷಣೆ ಇತ್ಯಾದಿಗಳಲ್ಲಿ ಸಾಕಷ್ಟು ಸುಧಾರಿತ ಸಂಶೋಧನೆಗಳನ್ನು ನಡೆಸಲಾಗುತ್ತಿದೆ ಇದು ಹೊಸ ತಂತ್ರಜ್ಞಾನ ಚಾಲಿತ ಸೇವೆಗಳನ್ನು ಒದಗಿಸಲು ಅವಕಾಶವನ್ನು ನೀಡುತ್ತದೆ ಹೊಸ ನಿಯಂತ್ರಣವು ಹಲವಾರು ಅವಕಾಶಗಳನ್ನು ತರಬಹುದು ಪ್ರಸ್ತುತ 3 ಜಿ ಸ್ಪೆಕ್ಟ್ರಮ್ ಅನ್ನು ಭಾರತ ಸರ್ಕಾರ ಮಾರಾಟ ಮಾಡುತ್ತಿದೆ ಮತ್ತು ಹಲವಾರು ಟೆಲಿಕಾಂ ಕಂಪನಿಗಳು ಈ ಸ್ಪೆಕ್ಟ್ರಮ್ನಲ್ಲಿ ಬ್ಯಾಂಡ್ವಿಡ್ತ್ ಖರೀದಿಸಿವೆ ನಿವಾಸಿಗಳ ನಿರೀಕ್ಷೆಯನ್ನು ಪೂರೈಸುವಲ್ಲಿ ನಾಗರಿಕ ಅಧಿಕಾರಿಗಳ ವೈಫಲ್ಯವು ಒಂದು ಅವಕಾಶವಾಗಿದೆ ಪುರಸಭೆಗಳಿಗೆ ಸಾಕಷ್ಟು ನೀರು ಮತ್ತು ವಿದ್ಯುತ್ ಒದಗಿಸಲು ಅಸಮರ್ಥತೆಯು ನೀರು ಮತ್ತು ಡೀಸೆಲ್ ಆಧಾರಿತ ವಿದ್ಯುತ್ ಉತ್ಪಾದನಾ ಸೇವೆಗಳನ್ನು ವಿತರಿಸುವ ಕಂಪನಿಗಳನ್ನು ಪ್ರಾರಂಭಿಸಲು ಕಾರಣವಾಗಿದೆ ಖಾಸಗಿ ಕಂಪನಿಗಳು ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿಗಾಗಿ ತ್ಯಾಜ್ಯ ನಿರ್ವಹಣಾ ಸೇವೆಗಳನ್ನು ಒದಗಿಸುತ್ತಿವೆ ಆದ್ದರಿಂದ ನಾವು ಆಂಟೆನಾಗಳನ್ನು ಹೆಚ್ಚು ಹೊಂದಿದ್ದರೆ ಮತ್ತು ನಮ್ಮ ಮಾರುಕಟ್ಟೆ ಪರಿಸರದಲ್ಲಿ ನಮ್ಮ ಪರಿಸರವನ್ನು ನೋಡುವುದನ್ನು ಮುಂದುವರಿಸಿದರೆ ಸೇವೆಗಳನ್ನು ಒದಗಿಸಲು ಅನೇಕ ಅವಕಾಶಗಳಿವೆ ಎಂದು ನಾವು ನೋಡಬಹುದು ವಿಶೇಷವಾಗಿ ಜನಸಂಖ್ಯೆಯು ವಯಸ್ಸಾಗುತ್ತಿದೆ ಮತ್ತು ಜನಸಂಖ್ಯೆಯು ಹೆಚ್ಚುತ್ತಿದೆ ಎಂದು ಅವರು ಹೆಚ್ಚು ಹೆಚ್ಚು ಸೇವೆಗಳನ್ನು ಕೋರಿದ್ದಾರೆ ಇದು ಯುವ ಜನಸಂಖ್ಯೆಗೆ ಉದ್ಯೋಗವನ್ನು ಒದಗಿಸಲು ಸಹಕಾರಿಯಾಗಿದೆ ಆದ್ದರಿಂದ ಅವಕಾಶಗಳಿಗಾಗಿ ಹುಡುಕಾಟ ಜನರ ಅಭಿರುಚಿ ಪ್ರಪಂಚದಾದ್ಯಂತ ಬದಲಾಗುತ್ತಿದೆ ವೈಯಕ್ತಿಕ ಕಂಪ್ಯೂಟರ್ಗಳು ಮತ್ತು ಇಂಟರ್ನೆಟ್ನ ಜನಪ್ರಿಯತೆಯೊಂದಿಗೆ ಹೆಚ್ಚಿನ ಜನರು ಹೋಮ್ ಕಂಪ್ಯೂಟರ್ ಇಂಟರ್ನೆಟ್ ಮತ್ತು ಸಂಬಂಧಿತ ಸೇವೆಗಳನ್ನು ಒತ್ತಾಯಿಸುತ್ತಿದ್ದಾರೆ ಹವಾಮಾನ ಬದಲಾವಣೆಯ ಜಾಗತಿಕ ಜಾಗೃತಿಯ ಹಿನ್ನೆಲೆಯಲ್ಲಿ ಬಹಳಷ್ಟು ಕಂಪನಿಗಳು ಕಾರ್ಬನ್ ಕ್ರೆಡಿಟ್ ಕನ್ಸಲ್ಟೆನ್ಸಿಯ ಲಾಭವನ್ನು ಪಡೆದುಕೊಳ್ಳುತ್ತಿವೆ ಜನರು ಸಮಯ ಹಸಿವಿನಿಂದ ಬಳಲುತ್ತಿದ್ದಾರೆ ಮತ್ತು ಮಕ್ಕಳ ಆರೈಕೆ ಸಾಕುಪ್ರಾಣಿಗಳ ಆರೈಕೆ ಕಾರು ಆರೈಕೆ ದಿನಸಿ ವಿತರಣೆ ದೇಶೀಯ ಸೇವೆಗಳು ಮುಂತಾದ ಸಣ್ಣ ಅನುಕೂಲಗಳನ್ನು ಬಯಸುತ್ತಿದ್ದಾರೆ ದೊಡ್ಡ ವ್ಯಾಪಾರವು ಲಾಭದಾಯಕವಾಗಲು ತುಂಬಾ ಚಿಕ್ಕದಾದ ಭದ್ರತೆ ಅಥವಾ ದ್ವಾರಪಾಲಕ ಸೇವೆಗಳಂತಹ ಸಣ್ಣ ಉಪಕ್ರಮಗಳಲ್ಲಿ ಆಸಕ್ತಿ ವಹಿಸಲು ಸಾಧ್ಯವಾಗದಿರಬಹುದು ಸಣ್ಣ ಸೇವಾ ಪೂರೈಕೆದಾರರು ಆ ಸೇವೆಗಳನ್ನು ಪ್ರಾರಂಭಿಸಬಹುದು ಅಸ್ತಿತ್ವದಲ್ಲಿರುವ ವ್ಯವಹಾರಗಳ ಮಾರಾಟ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಿ ನಿಮ್ಮ ಪ್ರಸ್ತುತ ಸೇವೆಗಳಿಂದ ಗ್ರಾಹಕರು ಯಾವ ಮಾರ್ಪಾಡುಗಳನ್ನು ಮತ್ತು ಸುಧಾರಣೆಗಳನ್ನು ಬಯಸುತ್ತಾರೆ ಎಂಬುದನ್ನು ಕಂಡುಹಿಡಿಯಲು ಅವರೊಂದಿಗೆ ಮಾತನಾಡಿ ಇದು ನಾವು ಬಳಸಿಕೊಳ್ಳುವ ಅವಕಾಶವಾಗಿರಬಹುದು ನಂತರ ನಾವು ಅವಕಾಶ ಗುರುತಿಸುವಿಕೆಯ ವಿಚಾರಕ್ಕೆ ಬರುತ್ತೇವೆ ವ್ಯಾಪಾರೋದ್ಯಮವು ಗ್ರಾಹಕರಿಗೆ ಮಹತ್ವದ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ಅಥವಾ ಗ್ರಾಹಕರು ಪ್ರೀಮಿಯಂ ಪಾವತಿಸಲು ಸಿದ್ಧರಿರುವ ಮಹತ್ವದ ಅಗತ್ಯವನ್ನು ಪೂರೈಸುವ ಮೂಲಕ ಗಮನಾರ್ಹ ಮೌಲ್ಯವನ್ನು ಸೃಷ್ಟಿಸುತ್ತದೆ ಇದು ಷೇರುದಾರರಿಗೆ ಗಮನಾರ್ಹವಾದ ಲಾಭದ ಸಾಮರ್ಥ್ಯವನ್ನು ನೀಡುತ್ತದೆ ಅದು ಅವರ ಅಪಾಯ ಮತ್ತು ಪ್ರತಿಫಲ ಸಾಮರ್ಥ್ಯವನ್ನು ಪೂರೈಸಲು ಸಾಕು ವ್ಯಾಪಾರೋದ್ಯಮವು ಸಂಸ್ಥಾಪಕ ಮತ್ತು ನಿರ್ವಹಣಾ ತಂಡದ ಸಾಮರ್ಥ್ಯಗಳು ಕೌಶಲ್ಯಗಳು ಮತ್ತು ಅನುಭವದೊಂದಿಗೆ ಉತ್ತಮವಾಗಿ ಸರಿದೂಗಿಸಲು ಅವಕಾಶ ಒದಗಿಸುತ್ತದೆ ವ್ಯಾಪಾರ ಅವಕಾಶಗಳು ಅಲ್ಪಾವಧಿಯಲ್ಲಿ ಭಿನ್ನವಾಗಿ ದೀರ್ಘಕಾಲದವರೆಗೆ ಮೇಲುಗೈ ಸಾಧಿಸುತ್ತವೆ ಮತ್ತು ಹಣಕಾಸು ಉದ್ಯಮಿಗಳು ವ್ಯಾಪಾರೋದ್ಯಮಕ್ಕೆ ಹಣಕಾಸು ನೀಡಲು ಸಿದ್ಧರಿದ್ದಾರೆ ಆದ್ದರಿಂದ ಈ ಎಲ್ಲಾ ಮಾನದಂಡಗಳು ಅವಕಾಶವನ್ನು ಗುರುತಿಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಯಾರಾದರೂ ಈ ಅವಕಾಶ ಗುರುತಿಸುವಿಕೆಯ ಲಾಭವನ್ನು ಪಡೆಯಬಹುದು ಅವಕಾಶವನ್ನು ಗುರುತಿಸಿದ ನಂತರ ನಾವು ಅವಕಾಶ ಮೌಲ್ಯಮಾಪನಕ್ಕೆ ಹೋಗಬೇಕಾಗಿದೆ ಆದ್ದರಿಂದ ಯಶಸ್ವಿ ವ್ಯವಹಾರ ಪ್ರಕರಣವಾಗಲು ಮಾರ್ಕೆಟಿಂಗ್ ಕಾರ್ಯಸಾಧ್ಯತೆ ಆರ್ಥಿಕ ಕಾರ್ಯಸಾಧ್ಯತೆ ಮತ್ತು ತಾಂತ್ರಿಕ ಕಾರ್ಯಸಾಧ್ಯತೆಯ ದೃಷ್ಟಿಯಿಂದ ಅವಕಾಶವನ್ನು ಮೌಲ್ಯಮಾಪನ ಮಾಡಬೇಕು ಆದ್ದರಿಂದ ಮಾರ್ಕೆಟಿಂಗ್ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸಲಾಗುತ್ತಿದೆ ನಾವು ಮೊದಲು ಸಂದರ್ಭ ವಿಶ್ಲೇಷಣೆಯೊಂದಿಗೆ ಪ್ರಾರಂಭಿಸುತ್ತೇವೆ ಸೇವೆಯನ್ನು ಮಾರಾಟ ಮಾಡುವ ಕಾರ್ಯಸಾಧ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ನಾವು ಸೇವೆ ಸಲ್ಲಿಸಲಿರುವ ಪ್ರದೇಶದ ಆರ್ಥಿಕ ಸ್ಥಿತಿ ಏನಿದೆ ಎಂದರೆ ಅದು ಸಮೃದ್ಧಿ ಕ್ಷೀಣಿಸುತ್ತಿರುವುದು ಆರ್ಥಿಕ ಹಿಂಜರಿತ ಚೇತರಿಸಿಕೊಳ್ಳುತ್ತಿದೆಯೇ ಆದ್ದರಿಂದ ವ್ಯವಹಾರವು ಸಮೃದ್ಧಿಯಲ್ಲಿದ್ದರೆ ನೀವು ಉತ್ತಮ ಸೇವೆಗಳನ್ನು ಒದಗಿಸಬಹುದು ಮತ್ತು ಹೆಚ್ಚಿನ ಬೆಲೆಗಳನ್ನು ವಿಧಿಸಬಹುದು ಆದರೆ ಸಮಾಜವು ಆರ್ಥಿಕ ಹಿಂಜರಿತದಲ್ಲಿದ್ದರೆ ಅಥವಾ ಕ್ಷೀಣಿಸುತ್ತಿದ್ದರೆ ನೀವು ಕೆಲವು ಮೌಲ್ಯವರ್ಧಿತ ಸೇವೆಗಳನ್ನು ಮೌಲ್ಯದ ಬೆಲೆಯಲ್ಲಿ ಒದಗಿಸಬೇಕು ಅಂದರೆ ಸೂಕ್ತ ಬೆಲೆಗೆ ನಮ್ಮ ವ್ಯವಹಾರವು ಯಾವ ಜನಸಂಖ್ಯೆಯನ್ನು ಗುರಿಮಾಡಿ ಒದಗಿಸಲಾಗುತ್ತದೆ ಮಾರುಕಟ್ಟೆಯಲ್ಲಿ ನಮ್ಮ ಸೇವೆಗೆ ಬೇಡಿಕೆ ಏನು ಮಾರುಕಟ್ಟೆಯಲ್ಲಿ ಸೇವೆಯ ಬೆಳವಣಿಗೆಯ ದರ ಎಷ್ಟು ನಮ್ಮ ಕಂಪನಿಯು ಒಂದು ಭಾಗವಾಗಿರುವ ಆ ಉದ್ಯಮಕ್ಕೆ ಬಳಸಿದ ಬಂಡವಾಳದ ಲಾಭ ಎಷ್ಟು ನಾವು ಭಾರತದಲ್ಲಿ ಅನೇಕ ಸೇವೆಗಳನ್ನು ಚರ್ಚಿಸಿದ್ದೇವೆ ಮತ್ತು ಉದ್ಯೋಗದ ಬಂಡವಾಳದ ಮೇಲಿನ ಲಾಭವನ್ನು ನಾವು ಚರ್ಚಿಸಿದ್ದೇವೆ ಮತ್ತು ಹೋಟೆಲ್ಗಳಂತಹ ಅನೇಕ ಸೇವೆಗಳು ಬಂಡವಾಳದ ಉದ್ಯೋಗದ ಮೇಲೆ ಸಾಕಷ್ಟು ಲಾಭವನ್ನು ಹೊಂದಿವೆ ಮತ್ತು ಅತ್ಯಂತ ಆಕರ್ಷಕ ವ್ಯವಹಾರಗಳನ್ನು ಹೊಂದಿವೆ ಎಂದು ನಾವು ನೋಡಿದ್ದೇವೆ ನಮ್ಮ ಸೇವೆಯನ್ನು ಪ್ರಾರಂಭಿಸಲು ಮತ್ತು ನಿರ್ವಹಿಸಲು ರಾಜಕೀಯ ವಾತಾವರಣ ಸೂಕ್ತವೇ ಒಳಗೊಂಡಿರುವ ಅಪಾಯಗಳು ಯಾವುವು ನಾವು ಪಾಲಿಸಬೇಕಾದ ಸಂಬಂಧಿತ ವ್ಯವಹಾರ ಶಾಸನ ಯಾವುದು ನಾವು ಕಾರ್ಯನಿರ್ವಹಿಸುವ ಸ್ವಾಗತಿಸುವ ಮತ್ತು ಸೇವೆಯನ್ನು ಸ್ವೀಕರಿಸುವ ಸಮಾಜದ ಸಂಸ್ಕೃತಿ ಆದ್ದರಿಂದ ಇವು ಸಂದರ್ಭದ ವಿಶ್ಲೇಷಣೆಯ ವ್ಯವಹಾರದ ಪರಿಸರಕ್ಕೆ ಪ್ರಶ್ನೆಗಳಾಗಿವೆ ನಂತರ ಗ್ರಾಹಕರ ವಿಶ್ಲೇಷಣೆ ಬರುತ್ತದೆ ಸಂಭವನೀಯ ಗ್ರಾಹಕರು ಯಾರು ನಾವು ಅವುಗಳನ್ನು ಹೆಸರಿಸಬಹುದು ಮತ್ತು ವಿವರಿಸಬಹುದೇ ನಮಗೆ ಸಾಧ್ಯವಾಗದಿದ್ದರೆ ನಮ್ಮ ವ್ಯವಹಾರವು ತುಂಬಾ ಸೈದ್ಧಾಂತಿಕವಾಗಿದೆ ನಮ್ಮ ಸೇವೆಯನ್ನು ಪ್ರಾರಂಭಿಸಿದ ನಂತರ ಅದನ್ನು ಖರೀದಿಸಲು ಕೆಲವು ಗ್ರಾಹಕರು ಇಚ್ಚೆಯನ್ನು ವ್ಯಕ್ತಪಡಿಸಿದ್ದಾರೆಯೇ ಆದ್ದರಿಂದ ಈ ಮುಖ್ಯವಾದ ಪ್ರಶ್ನೆಗಳನ್ನು ಕೇಳುತ್ತವೆ ಆದ್ದರಿಂದ ನಾವು ಸ್ಥಾಪಿಸಿದ ವ್ಯವಹಾರವನ್ನು ನಾವು ಅಭಿವೃದ್ಧಿಪಡಿಸುತ್ತೇವೆ ಸೇವೆಯು ಗ್ರಾಹಕರಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ ಇದು ಗಮನಾರ್ಹವಾದ ಸಮಸ್ಯೆಯನ್ನುಅಥವಾ ಗ್ರಾಹಕರ ಬೇಡಿಕೆಗಳನ್ನು ಪರಿಹರಿಸುತ್ತದೆಯೇ ಗ್ರಾಹಕರು ಸೇವೆಯನ್ನು ಖರೀದಿಸಲು ಮುಂದಾಗುತ್ತಾರೆಯೇ ಈ ಅಗತ್ಯವನ್ನು ಪೂರೈಸಲು ಗ್ರಾಹಕರು ಪಾವತಿಸಲು ಸಿದ್ಧರಿದ್ದೀರಾ ಎಷ್ಟು ಜನರು ಲಾಭ ಪಡೆಯಲು ನಿಂತಿದ್ದಾರೆ ಅದು ಅಂದಾಜು ಮಾರುಕಟ್ಟೆ ಗಾತ್ರ ಎಷ್ಟು ಮಾರುಕಟ್ಟೆ ಸ್ಥಿರವಾಗಿದೆಯೇ ಅಥವಾ ಬೆಳೆಯುತ್ತಿದೆಯೇ ಮತ್ತು ಯಾವ ದರದಲ್ಲಿ ಮುಂದಿನ ಕೆಲವು ವರ್ಷಗಳಲ್ಲಿ ವ್ಯಾಪಾರವು ಮಾರುಕಟ್ಟೆಯ ಯಾವ ಭಾಗವನ್ನು ಪೂರೈಸುತ್ತದೆ ಎಂದು ಆಶಿಸುತ್ತದೆ ನಂತರ ನಾವು ಸ್ಪರ್ಧಾತ್ಮಕ ವಿಶ್ಲೇಷಣೆಗೆ ಬರುತ್ತೇವೆ ಅದು 5 ಪಡೆಗಳ ವಿಶ್ಲೇಷಣೆ 5 ಪಡೆಗಳ ವಿಶ್ಲೇಷಣೆ ಇದನ್ನು ನಾವು ಮೊದಲೇ ಚರ್ಚಿಸಿದ್ದೇವೆ ಹಾಗಾದರೆ ಉದ್ಯಮದ ಪ್ರತಿಸ್ಪರ್ಧಿಗಳು ಯಾರು ಅವರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಯಾವುವು ನಮ್ಮ ಹೊಸ ಉದ್ಯಮಕ್ಕೆ ಅವರು ಹೇಗೆ ಪ್ರತಿಕ್ರಿಯಿಸಬೇಕು ಯಾವ ಪರ್ಯಾಯಗಳು ಅಥವಾ ಬದಲಿಗಳು ಲಭ್ಯವಿದೆ ಖರೀದಿದಾರರು ವ್ಯವಹಾರದ ಮೇಲೆ ಹೇಗೆ ಒತ್ತಡ ಹೇರಬಹುದು ಸರಬರಾಜುದಾರರು ವ್ಯವಹಾರದ ಮೇಲೆ ಹೇಗೆ ಒತ್ತಡ ಹೇರಬಹುದು ಹೊಸ ಸಂಸ್ಥೆಗಳು ಮಾರುಕಟ್ಟೆಗೆ ಬರುವುದು ಅಥವಾ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳು ಇದೇ ರೀತಿಯ ಸೇವೆಯನ್ನು ಪ್ರಾರಂಭಿಸುವುದು ಎಷ್ಟು ಸುಲಭ ಸ್ಪರ್ಧೆಯ ಎದುರು ಮಾರುಕಟ್ಟೆ ಎಷ್ಟು ಕಾಲ ಉಳಿಯುತ್ತದೆ ಆದ್ದರಿಂದ ಇವು ಸ್ಪರ್ಧೆಯ ವಿಶ್ಲೇಷಣೆಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಾಗಿವೆ ಮುಂದೆ ನಾವು ತಾಂತ್ರಿಕ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸಲು ಹೋಗುತ್ತೇವೆ ಆದ್ದರಿಂದ ನಾವು ಕಂಪನಿಯ ವಿಶ್ಲೇಷಣೆಯನ್ನು ಮಾಡಬೇಕಾಗಿದ್ದು ಅದು ಕಂಪನಿಯು ಯಾವ ಸಾಮರ್ಥ್ಯ ಮತ್ತು ದಕ್ಷತೆಗಳನ್ನು ಹೊಂದಿದೆ ಮತ್ತು ಅವರು ಆಯ್ಕೆ ಮಾಡಿದ ಗ್ರಾಹಕ ವಿಭಾಗಕ್ಕೆ ಪೂರೈಸುವ ಸಾಮರ್ಥ್ಯ ಮತ್ತು ದಕ್ಷತೆಗಳನ್ನು ಹೊಂದಿದೆಯೇ ಹಾಗಾದರೆ ಕಟ್ಟಡಗಳು ಸ್ಥಾವರ ಯಂತ್ರೋಪಕರಣಗಳು ಉಪಕರಣಗಳು ಮತ್ತು ಸಾಫ್ಟ್ವೇರ್ಗಳಂತಹ ಯಾವ ಮೂಲಸೌಕರ್ಯಗಳನ್ನು ಸ್ಥಾಪಿಸಬೇಕಾಗಿತ್ತು ಇವು ಸುಲಭವಾಗಿ ಲಭ್ಯವಿದೆಯೇ ಇಲ್ಲದಿದ್ದರೆ ನಾವು ಅವುಗಳನ್ನು ಹೇಗೆ ಸಂಗ್ರಹಿಸಲು ಯೋಜಿಸುತ್ತೇವೆ ಯಾವ ನಿರ್ವಹಣಾ ಕೌಶಲ್ಯಗಳು ಬೇಕಾಗುತ್ತವೆ ಅವುಗಳನ್ನು ಹೇಗೆ ಸ್ವಾಧೀನಪಡಿಸಿಕೊಳ್ಳಬಹುದು ಸೇವೆಯನ್ನು ತಲುಪಿಸಲು ಅಗತ್ಯವಿರುವ ಜನರ ಅರ್ಹತೆಗಳು ಯಾವುವು ಅವರನ್ನು ಹೇಗೆ ನೇಮಕ ಮಾಡಿಕೊಳ್ಳಬಹುದು ಮತ್ತು ತರಬೇತಿ ನೀಡಬಹುದು ನಂತರ ನಾವು ಸಹಯೋಗಿ ವಿಶ್ಲೇಷಣೆಗೆ ಬರುತ್ತೇವೆ ಯಾರಾದರೂ ಇದ್ದರೆ ನಮ್ಮ ಪಾಲುದಾರರು ಯಾರು ನಮ್ಮ ಪೂರೈಕೆದಾರರು ನಮ್ಮ ಸಂವಹನ ಪಾಲುದಾರರು ನಮ್ಮ ವಿತರಣಾ ಪಾಲುದಾರರು ಅಥವಾ ಏಜೆಂಟರು ನಮ್ಮ ಸಾಲದಾತರು ಮತ್ತು ಬ್ಯಾಂಕರ್ಗಳು ಯಾರು ಆದ್ದರಿಂದ ಈ ಎಲ್ಲ ರೀತಿಯ ಸಂಗತಿಗಳನ್ನು ಸಹಯೋಗಿ ವಿಶ್ಲೇಷಣೆಯ ಮಟ್ಟಿಗೆ ಉತ್ತರಿಸಬೇಕಾಗಿದೆ ನಂತರ ಆರ್ಥಿಕ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸುತ್ತದೆ ಆದ್ದರಿಂದ ಸೇವಾ ವ್ಯವಹಾರದ ಆರ್ಥಿಕ ಕಾರ್ಯಸಾಧ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮುಂದಿನ 3 ವರ್ಷಗಳವರೆಗೆ ವರ್ಷವಾರು ಮಾರಾಟದ ಮುನ್ಸೂಚನೆ ಏನು ನಮ್ಮ ಸೇವೆಗಳಿಗೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಏನು ಗರಿಷ್ಠ ಬೇಡಿಕೆ ಮತ್ತು ಕನಿಷ್ಟ ಬೇಡಿಕೆ ಅವಧಿಗಳಲ್ಲಿ ನಾವು ಬೇಡಿಕೆ ಮತ್ತು ಪೂರೈಕೆಯನ್ನು ಹೇಗೆ ಹೊಂದಿಸುತ್ತೇವೆ ನಮ್ಮ ವ್ಯವಹಾರದ ಸ್ಥಿರ ಮತ್ತು ವ್ಯತ್ಯಯ ಬದಲಾಗುವ ವೆಚ್ಚಗಳು ಯಾವುವು ಯಾವುದಾದರೂ ಇದ್ದರೆ ಬೆಲೆಗೆ ಇರುವ ನಿರ್ಬಂಧಗಳು ಯಾವುವು ಬ್ರೇಕ್ ಈವನ ಮಾರಾಟದ ಪ್ರಮಾಣ ಯಾವುದು ಹೂಡಿಕೆಯ ಅಂದಾಜು ಆದಾಯ ಎಷ್ಟು ಇದು ಪ್ರಸ್ತುತ ಬ್ಯಾಂಕ್ ಬಡ್ಡಿದರಕ್ಕಿಂತ ಹೆಚ್ಚಿದೆಯೇ ಆದ್ದರಿಂದ ಇವುಗಳು ನಾವು ಪರಿಶೀಲಿಸಬೇಕಾದ ಪ್ರಮುಖ ಅಂಶಗಳು ಮತ್ತು ನಾವು ಸೇವಾ ವ್ಯವಹಾರವನ್ನು ಗಂಭೀರವಾಗಿ ಸ್ಥಾಪಿಸಲು ಬಯಸಿದರೆ ಇವುಗಳು ಬಹಳ ಮುಖ್ಯ ನಂತರ ನಾವು ಭಾರತದಲ್ಲಿ ಸೇವೆಗಳ ಮಾರ್ಕೆಟಿಂಗ್ ಅವಕಾಶಗಳಿಗೆ ಹೋಗುತ್ತೇವೆ ಆದ್ದರಿಂದ ಈ ವಿಭಾಗದಲ್ಲಿ ನಾವು ಭಾರತದಲ್ಲಿ ಯಾವೆಲ್ಲ ಅವಕಾಶಗಳು ಲಭ್ಯವಿವೆ ಎಂದು ನೋಡೋಣ ಮತ್ತು ಈ ಅವಕಾಶಗಳ ಲಾಭ ಪಡೆಯಲು ಈ ಅವಕಾಶಗಳನ್ನು ಪರಿಹರಿಸಲು ನಾವು ಸೇವಾ ವ್ಯವಹಾರಗಳನ್ನು ಸ್ಥಾಪಿಸಬಹುದೇ ಎಂದು ನೋಡೋಣ ಆದ್ದರಿಂದ ಮೊದಲು ನಮಗೆ ಬ್ಯಾಂಕಿಂಗ್ ಸೇವೆಗಳು ಈಗ ಭಾರತದಲ್ಲಿ 1991 ರಲ್ಲಿ ಉದಾರೀಕರಣ ನೀತಿಗಳನ್ನು ಪ್ರಾರಂಭಿಸಿದ ನಂತರ ಸ್ಪರ್ಧಾತ್ಮಕ ಸನ್ನಿವೇಶವು ಬದಲಾಯಿತು ಇದು ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಗ್ರಾಹಕರಿಗೆ ತೃಪ್ತಿ ನೀಡುವತ್ತ ಗಮನ ಹರಿಸಲು ಒತ್ತಾಯಿಸಿತು ಗ್ರಾಹಕರ ಅಗತ್ಯಕ್ಕೆ ಅನುಗುಣವಾಗಿ ಸೇವೆಗಳನ್ನು ಒದಗಿಸಲು ಬ್ಯಾಂಕಿಂಗ್ ಸಂಸ್ಥೆಗಳು ಮಾರುಕಟ್ಟೆ ಆಧಾರಿತವಾಗಬೇಕು ಬ್ಯಾಂಕುಗಳ 3 ಉತ್ಪನ್ನ ಮಾರ್ಗಗಳು ಠೇವಣಿ ಸಾಲ ಮತ್ತು ಮುಂಗಡ ಮತ್ತು ಸಹಾಯಕ ಸೇವೆಗಳನ್ನು ಹೊಂದಿವೆ ಸಹಾಯಕ ಸೇವೆಗಳು ಚೆಕ್ಗಳ ಪಾವತಿ ವಿನಿಮಯದ ಬಿಲ್ಗಳು ಕರಡುಗಳು ಚಂದಾದಾರಿಕೆಗಳು ಪ್ರಯಾಣಿಕರ ಚೆಕ್ಗಳು ವಿದೇಶಿ ವಿನಿಮಯ ಪಾಲನೆ ಸೇವೆಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ಗ್ರಾಹಕರ ಗ್ರಹಿಕೆಗಳು ಖರೀದಿ ನಡವಳಿಕೆ ಗ್ರಾಹಕ ಮತ್ತು ಗ್ರಾಹಕರ ಸಲಹೆಗಳ ಇಷ್ಟ ಮತ್ತು ಇಷ್ಟಪಡದಿರುವಿಕೆಗಳ ಆಧಾರದ ಮೇಲೆ ಸ್ವೀಕಾರವನ್ನು ಹೆಚ್ಚಿಸಲು ಅಸ್ತಿತ್ವದಲ್ಲಿರುವ ಉತ್ಪನ್ನಗಳ ಮಾರ್ಪಾಡಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಬ್ಯಾಂಕಿನ ಸಂಶೋಧನಾ ಕೇಂದ್ರವು ಕೈಗೊಳ್ಳುತ್ತದೆ ಉತ್ಪನ್ನ ವಿನ್ಯಾಸ ತಜ್ಞರ ತಂಡವು ಹೊಸ ಉತ್ಪನ್ನಗಳನ್ನು ತಯಾರಿಸಲು ಕೆಲಸ ಮಾಡುತ್ತದೆ ಗ್ರಾಹಕರ ನಿರೀಕ್ಷೆಗಳನ್ನು ಪೂರೈಸಲು ವಿಫಲವಾದ ಉತ್ಪನ್ನಗಳನ್ನು ಉತ್ಪನ್ನ ಸಾಲಿನಿಂದ ಅಳಿಸಲಾಗುತ್ತದೆ ನಂತರ ನಾವು ಚಿಲ್ಲರೆ ಸೇವೆಗಳಿಗೆ ಬರುತ್ತೇವೆ ಭಾರತೀಯ ಚಿಲ್ಲರೆ ಉದ್ಯಮವು ಸಾಂಪ್ರದಾಯಿಕವಾಗಿ ಕುಟುಂಬ ನಡೆಸುವ ಕಿರಾನಾ ಅಂಗಡಿಗಳಿಂದ ಪ್ರಾಬಲ್ಯ ಹೊಂದಿದೆ ಇದು ಸ್ವರೂಪ ಮತ್ತು ರಚನೆಯಲ್ಲಿ ಪ್ರಚಂಡ ರೂಪಾಂತರವನ್ನು ಎದುರಿಸಿದೆ ಎರಡು ಆದಾಯದ ಕುಟುಂಬದ ಏರಿಕೆಯು ಖರೀದಿಯ ಶಕ್ತಿಯನ್ನು ಹೆಚ್ಚಿಸಿದೆ ಹೆಚ್ಚಿನ ಚಲನಶೀಲತೆ ಕ್ರೆಡಿಟ್ ಕಾರ್ಡ್ಗಳ ಲಭ್ಯತೆ ಜೀವನಶೈಲಿಯನ್ನು ಬದಲಾವಣೆ ಮತ್ತು ಸಮಯದ ಕೊರತೆಯಿಂದಾಗಿ ಅನುಕೂಲಕರ ಶಾಪಿಂಗ್ ಅಗತ್ಯವನ್ನು ಬಯಸುತ್ತದೆ ಭಾರತದಲ್ಲಿ ಸಂಘಟಿತ ಚಿಲ್ಲರೆ ವ್ಯಾಪಾರವು ಪ್ರಧಾನವಾಗಿ ನಗರ ವಿದ್ಯಮಾನವಾಗಿದೆ ಆದಾಗ್ಯೂ ಈ ವಿದ್ಯಮಾನವು ಭಾರತೀಯ ಪಟ್ಟಣಗಳಲ್ಲಿಯೂ ಸಹ ಬರುತ್ತಿದೆ ವೃತ್ತಿಪರವಾಗಿ ನಿರ್ವಹಿಸಲ್ಪಡುವ ಯಾವುದೇ ಚಿಲ್ಲರೆ ಅಂಗಡಿ ಔಟ್ ಲೆಟ್ ಸರಪಳಿಎಣಿಕೆ ಹೊತ್ತಿಕೆ ಪಾರದರ್ಶಕತೆ ಮತ್ತು ಕೇಂದ್ರೀಕೃತ ಗುಣಮಟ್ಟದ ನಿಯಂತ್ರಣ ಮತ್ತು ಸೋರ್ಸಿಂಗ್ನೊಂದಿಗೆ ಸಂಘಟಿತ ಪೂರೈಕೆ ಸರಪಳಿ ನಿರ್ವಹಣೆಯನ್ನು ಸಂಘಟಿತ ಚಿಲ್ಲರೆ ವ್ಯಾಪಾರ ಎಂದು ಕರೆಯಬಹುದು ಆದ್ದರಿಂದ ಈ ಅವಕಾಶದ ಲಾಭ ಪಡೆಯಲು ಸಾಕಷ್ಟು ಸಂಘಟಿತ ಚಿಲ್ಲರೆ ವ್ಯಾಪಾರ ಸೇವೆಗಳನ್ನು ಸ್ಥಾಪಿಸಬಹುದು ನಂತರ ಸಾರಿಗೆಗೆ ಬರುತ್ತಿದೆ ಆದ್ದರಿಂದ ನಾವು ರಸ್ತೆ ಸಾರಿಗೆ ಸೇವೆಗಳನ್ನು ಹೊಂದಿದ್ದೇವೆ ಉದಾಹರಣೆಗೆ ಗೋಲ್ಡನ್ ಚತುರ್ಭುಜ ಸೇರಿದಂತೆ ಭಾರತದಲ್ಲಿ ರಸ್ತೆ ಮೂಲಸೌಕರ್ಯಗಳ ಬೆಳವಣಿಗೆಯೊಂದಿಗೆ ರಸ್ತೆ ಸಾರಿಗೆ ಸೇವೆಗಳೂ ಬೆಳೆಯುತ್ತಿವೆ ದೆಹಲಿ ಕಲ್ಕತ್ತಾ ಮದ್ರಾಸ್ ಮತ್ತು ಬಾಂಬೆ ಎಂಬ 4 ಮಹಾನಗರಗಳನ್ನು ಗೋಲ್ಡನ್ ಚತುರ್ಭುಜವು ಸಂಪರ್ಕಿಸುತ್ತದೆ ಆದ್ದರಿಂದ ರಸ್ತೆ ಸಾರಿಗೆ ಸೇವೆಗಳೂ ಬೆಳೆಯುತ್ತಿವೆ ನಗರಗಳ ನಡುವೆ ಟ್ಯಾಕ್ಸಿ ಸೇವೆಗಳು 500 ಕಿಲೋಮೀಟರ್ ಅಂತರದಲ್ಲಿ ಬೆಳೆಯುತ್ತಿವೆ ಅದೇ ರೀತಿ ನಗರಗಳು ಮತ್ತು ಪಟ್ಟಣಗಳನ್ನು ಸಂಪರ್ಕಿಸುವುದರ ಜೊತೆಗೆ ನಗರಗಳಲ್ಲಿಯೂ ಬಸ್ ಸೇವೆ ಬೆಳೆಯುತ್ತಿದೆ ಆಂಧ್ರಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸೇವಾ ಉತ್ಪನ್ನ ಮಿಶ್ರಣವನ್ನು ಮುಂದಿನ ಸ್ಲೈಡ್ನಲ್ಲಿ ಚಿತ್ರಿಸಲಾಗಿದೆ ಆದ್ದರಿಂದ ಸೇವಾ ಉತ್ಪನ್ನದ ಮಿಶ್ರಣವಿದೆ ಎಂದು ಇಲ್ಲಿ ನಾವು ನೋಡುತ್ತೇವೆ ಮೊಫುಸಿಲ್ ಸೇವೆಗಳು ನಗರ ಸೇವೆಗಳು ಪೂರಕ ಸೇವೆಗಳು ಮತ್ತು ಬೆಂಬಲ ಸೇವೆಗಳು ಆದ್ದರಿಂದ ಮೊಫುಸಿಲ್ ಸೇವೆಗಳು ಸಾಮಾನ್ಯ ಎಕ್ಸ್ಪ್ರೆಸ್ ಐಷಾರಾಮಿ ಮತ್ತು ಹೈ ತಂತ್ರಜ್ಞಾನವನ್ನು ಹೊಂದಿವೆ ಸಿಟಿ ಸಾಮಾನ್ಯ ಮೆಟ್ರೋ ಎಕ್ಸ್ಪ್ರೆಸ್ ಮೆಟ್ರೋ ಲೈನರ್ ಮುಂತಾದ ನಗರ ಸೇವೆಗಳು ಪೂರಕ ಸೇವೆಗಳಾದ ಅಂಚೆ ಚೀಲಗಳ ಸಾಗಣೆ ಪಾರ್ಸೆಲ್ ಸೇವೆಗಳು ವಿಶೇಷ ಸೇವೆಗಳು ಇವೆಲ್ಲವೂ ಬಸ್ಗಳ ಮೂಲಕ ಮಾಡಲಾಗುತ್ತದೆ ಮತ್ತು ಗಡಿಯಾರದ ಕೊಠಡಿ ಸೌಲಭ್ಯಗಳು ವಸತಿ ನಿಲಯ ರಿಫ್ರೆಶ್ಮೆಂಟ್ ಅಥವಾ ರೆಸ್ಟೋರೆಂಟ್ಗಳು ಇತರ ಸ್ಟಾಲ್ಗಳು ಶೌಚಾಲಯಗಳು ವಾಹನ ನಿಲುಗಡೆ ನಿಲ್ದಾಣಗಳು ಮಾಹಿತಿ ಕೇಂದ್ರ ಮುಚ್ಚಿದ ಸರ್ಕ್ಯೂಟ್ ಟಿವಿಗಳು ಕುಡಿಯುವ ನೀರು ವೈರಿಂಗ್ ಹಾಲ್ ಗಳು ಆಸನ ಮತ್ತು ಬೆಳಕಿನ ನಿರ್ವಹಣೆ ಭದ್ರತೆ ಬಸ್ ಟರ್ಮಿನಸ್ನಲ್ಲಿ ಪ್ರಥಮ ಚಿಕಿತ್ಸಾ ಕೇಂದ್ರಗಳು ನಂತರ ವಿಮಾ ಸೇವೆಗಳಿಗೆ ಬನ್ನಿ ವಿಮಾ ಸೇವೆಗಳು ವೈಯಕ್ತಿಕ ವಿಮೆ ಆಸ್ತಿ ವಿಮೆ ಹೊಣೆಗಾರಿಕೆ ವಿಮೆ ಮತ್ತು ನಿಷ್ಠೆ ವಿಮೆ 4 ವಿಧಗಳಾಗಿರಬಹುದು ಭಾರತದಲ್ಲಿ ಲಭ್ಯವಿರುವ ವಿವಿಧ ರೀತಿಯ ವಿಮೆಯನ್ನು ಮುಂದಿನ ಸ್ಲೈಡ್ನಲ್ಲಿ ಚಿತ್ರಿಸಲಾಗಿದೆ ವೈಯಕ್ತಿಕ ವಿಮೆ ಜೀವನವನ್ನು ಒಳಗೊಳ್ಳುತ್ತದೆ ಆಸ್ತಿ ವಿಮೆಯು ವಿಮಾದಾರನ ಆಸ್ತಿಗೆ ಸಂಬಂಧಿಸಿದ ಅಪಾಯಗಳನ್ನು ಒಳಗೊಳ್ಳುತ್ತದೆ ಹೊಣೆಗಾರಿಕೆ ವಿಮೆಯು ಆಕಸ್ಮಿಕ ಸಾವು ಅಂಗವೈಕಲ್ಯ ಬೆಂಕಿಯಿಂದ ನಷ್ಟ ಪ್ರವಾಹ ಭೂಕಂಪಗಳು ಮತ್ತು ನಷ್ಟಗಳು ನೈಸರ್ಗಿಕ ಅಥವಾ ದೈಹಿಕ ಕಾರಣಗಳ ಫಲಿತಾಂಶಗಳಾಗಿವೆ ವಿಶ್ವಾಸಾರ್ಹ ವಿಮೆ ಸಂಸ್ಥೆಯು ಹಣ ಸೆಕ್ಯುರಿಟೀಸ್ ಅಥವಾ ಅಪರಾಧದಿಂದ ಉಂಟಾಗುವ ದಾಸ್ತಾನು ನಷ್ಟದಿಂದ ರಕ್ಷಿಸುತ್ತದೆ ಸಾಮಾನ್ಯ ಫಿಡೆಲಿಟಿ ಹಕ್ಕುಗಳು ನೌಕರರ ಅಪ್ರಾಮಾಣಿಕತೆ ದುರುಪಯೋಗ ಖೋಟಾ ದರೋಡೆ ಸುರಕ್ಷಿತ ಕಳ್ಳತನ ಕಂಪ್ಯೂಟರ್ ವಂಚನೆ ತಂತಿ ವರ್ಗಾವಣೆ ವಂಚನೆ ನಕಲಿ ಮತ್ತು ಇತರ ಅಪರಾಧ ಕೃತ್ಯಗಳನ್ನು ಆರೋಪಿಸುತ್ತವೆ ಒಂದು ದೇಶದ ಪಿಂಚಣಿ ಸುಧಾರಣಾ ಕಾಯ್ದೆಯ ಅರ್ಥದೊಳಗೆ ವಿವೇಕಯುತವಾಗಿ ಕಾರ್ಯನಿರ್ವಹಿಸಲು ವಿಫಲವಾಗಿದೆ ಎಂಬ ಆರೋಪದಿಂದ ಉದ್ಭವಿಸಿದ ವಿಮೆದಾರರ ಪರವಾಗಿ ಕಾನೂನುಬದ್ಧ ಹೊಣೆಗಾರಿಕೆಯನ್ನು ವಿಶ್ವಾಸಾರ್ಹ ಹೊಣೆಗಾರಿಕೆ ವಿಮೆ ಪಾವತಿಸುತ್ತದೆ ಕ್ರೆಡಿಟ್ ವಿಮೆ ಎನ್ನುವುದು ಸಾಲಗಾರನು ಖರೀದಿಸಿದ ಒಂದು ರೀತಿಯ ಜೀವ ವಿಮಾ ಪಾಲಿಸಿಯಾಗಿದ್ದು ಅದು ಸಾವು ಅಂಗವೈಕಲ್ಯ ಅಥವಾ ಅಪರೂಪದ ಸಂದರ್ಭಗಳಲ್ಲಿ ನಿರುದ್ಯೋಗದ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿರುವ ಒಂದು ಅಥವಾ ಹೆಚ್ಚಿನ ಸಾಲಗಳನ್ನು ತೀರಿಸುತ್ತದೆ ಆದ್ದರಿಂದ ಇದು ವಿಮಾ ಸೇವೆಗಳ ಮಿಶ್ರಣ ವೈಯಕ್ತಿಕ ವಿಮೆ ಆಸ್ತಿ ವಿಮೆ ಹೊಣೆಗಾರಿಕೆ ವಿಮೆ ಮತ್ತು ನಿಷ್ಠೆ ವಿಮೆ ಮತ್ತು ಜೀವನದ ವೈಯಕ್ತಿಕ ವಿಮೆ ಅಥವಾ ವೈಯಕ್ತಿಕ ಅಪಘಾತ ಮತ್ತು ಆರೋಗ್ಯ ಆಸ್ತಿ ವಿಮೆ ಸಾಗರ ಬೆಂಕಿ ವಾಹನ ಜಾನುವಾರು ಬೆಳೆ ಯಂತ್ರೋಪಕರಣಗಳು ಕಳ್ಳತನ ಇತ್ಯಾದಿ ಹೊಣೆಗಾರಿಕೆ ವಿಮೆ ತೃತೀಯ ಪಕ್ಷದ ವಿಮೆ ನೌಕರರು ಮೋಟಾರ್ ಮತ್ತು ಮರುವಿಮೆ ಮತ್ತು ನಿಷ್ಠೆ ವಿಮೆ ವಿಶ್ವಾಸಾರ್ಹ ವಿಮೆ ಸಾಲ ವಿಮೆ ಮತ್ತು ಪ್ರಾಥಮಿಕ ವಿಮೆ ನಂತರ ನಾವು ಆತಿಥ್ಯ ಸೇವೆಗಳಂತಹ ಇತರ ಸೇವೆಗಳ ಮಾರ್ಕೆಟಿಂಗ್ ಅವಕಾಶಗಳಿಗೆ ಹೋಗುತ್ತೇವೆ ಆತಿಥ್ಯ ಸೇವೆಗಳ ಮಾರ್ಕೆಟಿಂಗ್ ಮೂಲಭೂತ ಸೇವಾ ಪ್ಯಾಕೇಜ್ ಉತ್ಪನ್ನವನ್ನು ಭೌತಿಕ ಪರಿಸರ ಸೇವೆಗಳ ವಿನ್ಯಾಸ ಬೆಲೆ ನಿಗದಿ ಆಂತರಿಕ ಮಾರ್ಕೆಟಿಂಗ್ ಪ್ರಚಾರ ಮತ್ತು ಸಂವಾದಾತ್ಮಕ ಮಾರ್ಕೆಟಿಂಗ್ ಸೇವಾ ಪೂರೈಕೆದಾರ ಮತ್ತು ಗ್ರಾಹಕರ ನಡುವಿನ ಸಂವಾದದ ಸಮಯದಲ್ಲಿ ಒಳಗೊಂಡಿರುತ್ತದೆ ಮಾರುಕಟ್ಟೆಯ ವಿಭಜನೆಯು ಹೆಚ್ಚಾಗಿ ಬೆಲೆ ಅಥವಾ ಕೈಗೆಟುಕುವಿಕೆಯ ಮೇಲೆ ಮತ್ತು ಜೀವನಶೈಲಿಯ ಅಸ್ಥಿರತೆಗಳ ಮೇಲೆ ಆಧಾರಿತವಾಗಿದೆ ಆತಿಥ್ಯ ಉದ್ಯಮದಲ್ಲಿ ಆಂತರಿಕ ಮಾರ್ಕೆಟಿಂಗ್ ಕೆಲವು ಮಹತ್ವದ್ದಾಗಿದೆ ಆಂತರಿಕ ಮಾರ್ಕೆಟಿಂಗ್ ಸಂಸ್ಥೆಯ ಉದ್ಯೋಗಿಗಳಿಗೆ ಸೇವಾ ಉತ್ಪನ್ನವನ್ನು ಮಾರಾಟ ಮಾಡುವುದನ್ನು ಸೂಚಿಸುತ್ತದೆ ನೀವು ತೃಪ್ತಿಕರ ಗ್ರಾಹಕರನ್ನು ಬಯಸಿದರೆ ನಿಮ್ಮ ಉದ್ಯೋಗಿಗಳನ್ನು ನೀವು ತೃಪ್ತಿಕರವಾಗಿ ಮತ್ತು ಉತ್ತಮ ತರಬೇತಿ ಹೊಂದಿದವರಾಗಿರಬೇಕೆಂದು ಹೇಳಲಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಂತೋಷ ಭರಿತ ಉದ್ಯೋಗಿಗಳು ನಂತರದ ಸಂವಹನಗಳಲ್ಲಿ ಗ್ರಾಹಕರನ್ನು ಸಂತೋಷವಾಗಿರಿಸಿಕೊಳ್ಳಬಹುದು ಈ ಸಂವಹನಗಳನ್ನು ಸತ್ಯದ ಕ್ಷಣಗಳು ಎಂದು ಕರೆಯಲಾಗುತ್ತದೆ ಶಿಕ್ಷಣ ಸೇವೆಗಳಿಗೆ ಬರುತ್ತಿರುವುದು ಶಿಕ್ಷಣ ಸೇವೆಗಳ ಮಾರುಕಟ್ಟೆ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ವೇಗವಾಗಿ ಬದಲಾಗುತ್ತಿರುವ ಆರ್ಥಿಕ ಮತ್ತು ವ್ಯವಹಾರದ ಸನ್ನಿವೇಶವು ಶಿಕ್ಷಣ ಕ್ಷೇತ್ರದಲ್ಲೂ ಪ್ರತಿಫಲಿಸುತ್ತದೆ ಪ್ರಾಥಮಿಕ ಹಂತದಿಂದ ಅತ್ಯಾಧುನಿಕ ವಿಶೇಷ ಹಂತದವರೆಗೆ ಎಲ್ಲಾ ಹಂತಗಳಲ್ಲಿ ಕಾರ್ಪೊರೇಟ್ ಸಂಘಟನೆಯ ಪ್ರವೇಶವು ಶಿಕ್ಷಣ ಸೇವೆಗಳಿಗಾಗಿ ಭಾರತದಲ್ಲಿ ಸ್ಪರ್ಧಾತ್ಮಕ ವಾತಾವರಣವನ್ನು ಸೃಷ್ಟಿಸಿದೆ ಪ್ರವಾಸೋದ್ಯಮ ಸೇವೆಗಳು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಪ್ರವಾಸೋದ್ಯಮವನ್ನು ಮರುರೂಪಿಸಲು ತೀವ್ರ ಪ್ರಯತ್ನಗಳನ್ನು ಮಾಡುತ್ತಿವೆ ನೀತಿ ನಿರೂಪಕರ ವರ್ತನೆ ಬದಲಾವಣೆಯ ಹಿಂದಿನ ಮುಖ್ಯ ಕಾರಣವೆಂದರೆ ಈ ಉದ್ಯಮದ ವಿದೇಶಿ ವಿನಿಮಯವನ್ನು ಉತ್ಪಾದಿಸುವ ಸಾಮರ್ಥ್ಯ ಆಸ್ಟ್ರಿಯಾ ಬೆಲ್ಜಿಯಂ ಕೆನಡಾ ಫ್ರಾನ್ಸ್ ಇಟಲಿ ಜಪಾನ್ ಸಿಂಗಾಪುರ್ ಸ್ಪೇನ್ ಸ್ವಿಟ್ಜರ್ಲೆಂಡ್ ಯುಕೆ ಮತ್ತು ಯುಎಸ್ಎ ಮುಂತಾದ ದೇಶಗಳು ಪ್ರವಾಸೋದ್ಯಮದ ಮೂಲಕ ತಮ್ಮ ಬೊಕ್ಕಸಕ್ಕೆ ಸುಂದರವಾದ ಲಾಭಾಂಶವನ್ನು ನೀಡುವಲ್ಲಿ ಯಶಸ್ವಿಯಾಗಿವೆ ಆದ್ದರಿಂದ ನಾನು ತೆಗೆದುಕೊಂಡ ಲೇಖಕರ ವಿವಿಧ ಉಲ್ಲೇಖಗಳು ನಿಮ್ಮ ಬಳಕೆಗಾಗಿ ಇಲ್ಲಿ ನೀಡುತ್ತವೆ ಈ ವೀಡಿಯೊ ನೋಡಿದ್ದಕ್ಕಾಗಿ ಧನ್ಯವಾದಗಳು